ಬಯೋಮಾಲಿಕ್ಯೂಲ್ಗಳ ದೊಡ್ಡ ಕಥೆಯಲ್ಲಿ ಮುಂದಿನ ಕಥೆಗೆ ಸುಸ್ವಾಗತ ಇದು ಕೊನೆಯ ಉಪನ್ಯಾಸ ಎಂದು ನಾನು ಭಾವಿಸುತ್ತೇನೆ ಬಯೋಮಾಲಿಕ್ಯೂಲ್ಗಳಲ್ಲಿ ನಾವು ಎಲ್ಲಾ ಸಡಿಲವಾದ ತುದಿಗಳನ್ನು ಕಟ್ಟುವ ಕೊನೆಯ ಕಥೆ ಮತ್ತು ಇತ್ಯಾದಿ ಈ ಪ್ರಶ್ನೆಯನ್ನು ಕೇಳುವ ಮೂಲಕ ನಾವು ಕಥೆಯನ್ನು ಪ್ರಾರಂಭಿಸುತ್ತೇವೆ ಪ್ರೋಟೀನ್ಗಳು ಮತ್ತು ಸಹಜವಾಗಿ ಎನ್ಝೈಮ್ಗಳು ಹೇಗೆ ಎಂದು ಮತ್ತು ನಾವು ಪ್ರೋಟೀನ್ಗಳಾದ ಎನ್ಝೈಮ್ಗಳನ್ನು ನೋಡುತ್ತಿದ್ದೇವೆ ಕೋಶದಲ್ಲಿ ಮಾಡಲ್ಪಟ್ಟಿದೆ ಸರಿ ಇದಕ್ಕೆ ಉತ್ತರಿಸಲು ನಾನು ನಿಮಗೆ ಅಗತ್ಯವಿರುವ ವೀಡಿಯೊವನ್ನು ಇಲ್ಲಿ ಸೂಚಿಸುತ್ತೇನೆ ಪಟ್ಟಿಯಲ್ಲಿರುವ ವೀಡಿಯೊ ಸಂಖ್ಯೆ 18 ಎಂದು ನಾನು ಭಾವಿಸುತ್ತೇನೆ ಇದು ತುಂಬಾ ಆಸಕ್ತಿದಾಯಕ ವೀಡಿಯೊ ಮತ್ತು ಕೋರ್ಸ್ನ ತತ್ವಗಳ ವಿಷಯದಲ್ಲಿ ಪ್ರಮುಖ ವೀಡಿಯೊವಾಗಿದೆ ಆದ್ದರಿಂದ ನೀವು ಅದನ್ನು ನೋಡಬೇಕೆಂದು ನಾನು ಬಯಸುತ್ತೇನೆ ವೀಡಿಯೊ ದಯವಿಟ್ಟು ಆ ವೀಡಿಯೊವನ್ನು ನೋಡಿ ಇದು ಕೇವಲ ಮೂರೂವರೆ ನಿಮಿಷಗಳಷ್ಟು ಉದ್ದವಾಗಿದೆ ಸರಿಯೇ ಮತ್ತು ಅದನ್ನು ಚೆನ್ನಾಗಿ ಮಾಡಲಾಗಿದೆ ಇದನ್ನು ಮಾನವ ಜೀನೋಮ್ ಯೋಜನೆಯ ಭಾಗವಾಗಿ ಮಾಡಲಾಗಿದೆ ಆದರೆ ಪ್ರೋಟೀನ್ಗಳನ್ನು ಹೇಗೆ ತಯಾರಿಸಲಾಗುತ್ತದೆ ಎಂಬುದನ್ನು ಇದು ತುಂಬಾ ಚೆನ್ನಾಗಿ ವಿವರಿಸುತ್ತದೆ ಸರಿ ಬಹಳ ಸಂಕ್ಷಿಪ್ತವಾಗಿ ಹೇಳುವುದಾದರೆ DNA ಡಿಆಕ್ಸಿರೈಬೋನ್ಯೂಕ್ಲಿಯಿಕ್ ಆಸಿಡ್ ಎಂದು ಕರೆಯಲ್ಪಡುವ ಮಾಹಿತಿಯು ಸಂದೇಶವಾಹಕ RNA ಅಲ್ಲಿನ ಮಾಹಿತಿಗೆ ಪರಿವರ್ತನೆಯಾಗುತ್ತದೆ ಅಥವಾ ಲಿಪ್ಯಂತರವಾಗುತ್ತದೆ ಮತ್ತು ಅದು ಪ್ರೋಟೀನ್ಗಳಲ್ಲಿನ ಮಾಹಿತಿಗೆ ಅನುವಾದಗೊಳ್ಳುತ್ತದೆ ಎಂದು ಈ ವೀಡಿಯೊ ಹೇಳುತ್ತದೆ ಅದು ಈ ನಿರ್ದಿಷ್ಟ ವೀಡಿಯೊದಲ್ಲಿ ಮೂಲ ಮಾಹಿತಿ ಮೂಲ ಸಂದೇಶವಾಗಿದೆ ದಯವಿಟ್ಟು ಅದನ್ನು ಒಮ್ಮೆ ನೋಡಿ ಇದು ನಿಮಗೆ ಉತ್ತಮ ಸಂದರ್ಭವನ್ನು ಒದಗಿಸುತ್ತದೆ ಇದು ಬಹುಶಃ ನೀವು ಹಲವಾರು ಸಮಯಗಳಲ್ಲಿ ಹೊಂದಿದ್ದ ಕೆಲವು ಕಿರಿಕಿರಿ ಪ್ರಶ್ನೆಗಳನ್ನು ತೆರವುಗೊಳಿಸುತ್ತದೆ ಮತ್ತು ಹೀಗೆ ಸರಿ ಇದು ಜೀವನದ ಅತ್ಯಂತ ಆಸಕ್ತಿದಾಯಕ ಅಂಶವಾಗಿದೆ ಸಾಮಾನ್ಯವಾಗಿ ಹಾಗಾದರೆ DNA ಡಿಆಕ್ಸಿರೈಬೋನ್ಯೂಕ್ಲಿಯಿಕ್ ಆಸಿಡ್ ಎಂದು ಕರೆಯಲ್ಪಡುವ ಮಾಹಿತಿಯು mRNA ಅಲ್ಲಿನ ಮಾಹಿತಿಯಾಗಿ ಪರಿವರ್ತನೆಯಾಗುತ್ತದೆ ಎಂದು ನಾವು ಹೇಳಿದ್ದೇವೆ ಸರಿ DNA ನಿಖರವಾಗಿ ಏನು ಸರಿ ನೀವೆಲ್ಲರೂ ನನಗೆ ಖಚಿತವಾಗಿ DNA ಬಗ್ಗೆ ಕೇಳಿರಬಹುದು ಇದು ಇತ್ತೀಚಿನ ದಿನಗಳಲ್ಲಿ ಬಹಳ ಜನಪ್ರಿಯ ಪದವಾಗಿದೆ ಮತ್ತು ಕೋಶದಲ್ಲಿ ಮಾಹಿತಿಯನ್ನು ಹೇಗೆ ಸಂಗ್ರಹಿಸಲಾಗುತ್ತದೆ ಮಾಹಿತಿಯು ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ರವಾನಿಸಬೇಕಾಗಿದೆ ಸರಿ ವಾಸ್ತವವಾಗಿ DNA ಈ ಮಾಹಿತಿಯನ್ನು ಪೀಳಿಗೆಗೆ ರವಾನಿಸುವ ಸಂಕೇತವಾಗಿದೆ ಹಾಗಾದರೆ DNA ಎಂದರೇನು ಮತ್ತು DNA ರಚನೆಯು ಮಾಹಿತಿಯನ್ನು ರವಾನಿಸಲು ಹೇಗೆ ಸಾಧ್ಯವಾಗಿಸುತ್ತದೆ ಸರಿ DNA ನ್ಯೂಕ್ಲಿಯೊಟೈಡ್ ಎಂದು ಕರೆಯಲ್ಪಡುವ ಮೊನೊಮರ್ನ ಪಾಲಿಮರ್ ಆಗಿದೆ ಡಿಯೋಕ್ಸಿರೈಬೋನ್ಯೂಕ್ಲಿಕ್ ಆಸಿಡ್ ಆದರೆ ಇಲ್ಲಿ ನ್ಯೂಕ್ಲಿಯೊಟೈಡ್ ಎಂದು ಕರೆಯೋಣ ನೀವು ನ್ಯೂಕ್ಲಿಯೊಟೈಡ್ ಅನ್ನು ನೋಡಿದರೆ ಅದು ಮೂರು ಪ್ರಮುಖ ಭಾಗಗಳನ್ನು ಒಳಗೊಂಡಿದೆ ನೀವು ಇಲ್ಲಿ ಪೆಂಟೋಸ್ ಶುಗರ್ ಎಂದು ಕರೆಯುವಿರಿ ಇಲ್ಲಿ ಪೆಂಟೋಸ್ ಕಾರ್ಬೋಹೈಡ್ರೇಟ್ ಇದು ಆಮ್ಲಜನಕ ಒಂದು ಕಾರ್ಬನ್ ಪರಮಾಣು ಎರಡು ಕಾರ್ಬನ್ ಪರಮಾಣುಗಳು ಮೂರು ನಾಲ್ಕು ಮತ್ತು ಐದನೇ ಇಂಗಾಲದ ಪರಮಾಣುಗಳು ಸರಿ ಆದ್ದರಿಂದ ಇದನ್ನು ಮೂರು ಅವಿಭಾಜ್ಯ ಸ್ಥಾನ ಎಂದು ಕರೆಯಲಾಗುತ್ತದೆ ಇದನ್ನು ಇಂಗಾಲದ ಪರಮಾಣುವಿನ ಐದು ಪ್ರೈಮ್ ಸ್ಥಾನ ಎಂದು ಕರೆಯಲಾಗುತ್ತದೆ ಮತ್ತು ಈ ಐದು ಕಾರ್ಬನ್ ಶುಗರ್ಗೆ ಮೊದಲ ಸ್ಥಾನಕ್ಕೆ ನೀವು ಬೇಸ್ ಎಂದು ಕರೆಯುವದನ್ನು ಹೊಂದಿದ್ದೀರಿ ಅದಕ್ಕೆ ಲಗತ್ತಿಸಲಾದ ಸಾರಜನಕ ಬೇಸ್ ಇದೆ ಬೇಸ್ ಮತ್ತು ಪೆಂಟೋಸ್ ಶುಗರ್ನ ಸಂಯೋಜನೆಯನ್ನು ವಾಸ್ತವವಾಗಿ ನ್ಯೂಕ್ಲಿಯೊಸೈಡ್ ಎಂದು ಕರೆಯಲಾಗುತ್ತದೆ ನ್ಯೂಕ್ಲಿಯೊಸೈಡ್ಗೆ ನೀವು ಫಾಸ್ಫೇಟ್ ಗುಂಪನ್ನು ಸೇರಿಸಿದರೆ ಅದು ನ್ಯೂಕ್ಲಿಯೊಟೈಡ್ ಆಗುತ್ತದೆ ಸರಿ ಮತ್ತು ಇದು DNA ಗೆ ಮೂಲ ಘಟಕವಾಗಿದೆ ಪುನರಾವರ್ತನೆ ನೀವು ಪೆಂಟೋಸ್ ಶುಗರ್ ಅನ್ನು ಹೊಂದಿದ್ದೀರಿ ನೀವು ಇದಕ್ಕೆ ಲಗತ್ತಿಸಲಾದ ಸಾರಜನಕ ಮೂಲವನ್ನು ಹೊಂದಿದ್ದೀರಿ ಮತ್ತು ನೀವು ಇದಕ್ಕೆ ಲಗತ್ತಿಸಲಾದ ಫಾಸ್ಫೇಟ್ ಗುಂಪನ್ನು ಹೊಂದಿದ್ದೀರಿ ನೀವು ನ್ಯೂಕ್ಲಿಯೊಟೈಡ್ ಆಗಿರುವ DNA ಯ ಮೊನೊಮರ್ ಅನ್ನು ಪಡೆಯುತ್ತೀರಿ ಆದ್ದರಿಂದ ನೀವು ಇಲ್ಲಿ ನೋಡಬಹುದು ಇದು ಪೆಂಟೋಸ್ ಶುಗರ್ ಸಾರಜನಕ ಬೇಸ್ ಮತ್ತು ಫಾಸ್ಫೇಟ್ ಗುಂಪು ಇದೆ ಸರಿ ಆದ್ದರಿಂದ ಇದನ್ನು ಇಲ್ಲಿ ಪ್ರಾರಂಭಿಸೋಣ ಪೆಂಟೋಸ್ ಶುಗರ್ ಸರಿ ಮತ್ತು ನೈಟ್ರೋಜನಿಯಸ್ ಬೇಸ್ ಮತ್ತು ಫಾಸ್ಫೇಟ್ ಗುಂಪಿಗೆ ಇದು ಇಲ್ಲಿ ಉಚಿತವಾದ ಮೂರು ಪ್ರೈಮ್ ಅಂತ್ಯವಾಗಿದೆ ಶುಗರ್ನ ಐದು ಪ್ರೈಮ್ ಅಂತ್ಯವು ಫಾಸ್ಫೇಟ್ ಗುಂಪಿನೊಂದಿಗೆ ಲಗತ್ತಿಸಲಾಗಿದೆ ನ್ಯೂಕ್ಲಿಯೊಟೈಡ್ನ ಮೂರು ಪ್ರೈಮ್ ಮತ್ತು ಇನ್ನೊಂದು ಶುಗರ್ನ ರೈಬೋಸ್ ಶುಗರ್ ಈ ಫಾಸ್ಫೇಟ್ ಗುಂಪಿನೊಂದಿಗೆ ಸೇರಿಕೊಂಡಿರುತ್ತದೆ ಮತ್ತು ಸರಪಳಿಯು ಹೇಗೆ ನಿರ್ಮಿಸಲ್ಪಡುತ್ತದೆ ಪಾಲಿಮರ್ ನಿರ್ಮಿಸಲ್ಪಡುತ್ತದೆ ಸರಿ ಆದ್ದರಿಂದ ನೀವು ಉಚಿತವಾದ ಒಂದು ಮೂರು ಪ್ರೈಮ್ ಅಂತ್ಯವನ್ನು ಹೊಂದಿದ್ದೀರಿ ಐದು ಪ್ರೈಮ್ ಅಂತ್ಯವು ಮುಂದಿನ ನ್ಯೂಕ್ಲಿಯೋಟೈಡ್ನ ಮೂರು ಪ್ರೈಮ್ ಅಂತ್ಯಕ್ಕೆ ಲಗತ್ತಿಸುತ್ತದೆ ಹಾಗೆಯೇ ಐದು ಪ್ರೈಮ್ ಅಂತ್ಯವು ಮುಂದಿನದಕ್ಕೆ ಲಗತ್ತಿಸುತ್ತದೆ ಮುಂದಿನ ನ್ಯೂಕ್ಲಿಯೊಟೈಡ್ನ ಮೂರು ಪ್ರೈಮ್ ಅಂತ್ಯಕ್ಕೆ ಮತ್ತು ಹೀಗೆ ಮುಂದಕ್ಕೆ DNA ಪಾಲಿಮರ್ ಅನ್ನು ರೂಪಿಸುತ್ತದೆ ಬೇಸ್ಗಳು ಇದು ಶುಗರ್ ಬೇಸ್ ಮತ್ತು ಫಾಸ್ಫೇಟ್ ಗುಂಪನ್ನು ಒಳಗೊಂಡಿರುತ್ತದೆ ಎಂದು ನಾವು ಹೇಳಿದ್ದೇವೆ ಬೇಸ್ಗಳು ಐದು ವಿಧಗಳಾಗಿವೆ ಅವುಗಳು ಸೈಟೋಸಿನ್ ಥೈಮಿನ್ ಮತ್ತು ಯುರಾಸಿಲ್ ಅಥವಾ ಅಡೆನಿನ್ ಮತ್ತು ಗ್ವಾನೈನ್ ಆಗಿರಬಹುದು ಈ ಕೆಲವು ನಿಯಮಗಳು ನಿಮಗೆ ಪರಿಚಿತವಾಗಿವೆ ಇವುಗಳು ನಿಜವಾಗಿ ಇವೆ ನೀವು ಪಿರಿಮಿಡಿನ್ಗಳನ್ನು ಹೊಂದಬಹುದು ಇವು ಈ ಒನ್-ರಿಂಗ್ ಸಾರಜನಕ ಪದಾರ್ಥಗಳು ಮತ್ತು ಪ್ಯೂರಿನ್ಗಳು ಸ್ವಲ್ಪ ದೊಡ್ಡದಾದ ಸಾರಜನಕ ಪದಾರ್ಥಗಳಾಗಿವೆ ಆದ್ದರಿಂದ ಇಲ್ಲಿ ಈ ಬೇಸ್ ಸೈಟೋಸಿನ್ ಅಥವಾ ಥೈಮಿನ್ ಅಥವಾ ಯುರಾಸಿಲ್ ಅಥವಾ ಅಡೆನಿನ್ ಅಥವಾ ಗ್ವಾನಿನ್ ಈ ರೀತಿಯ ಒಂದಾಗಿರಬಹುದು ಸರಿ DNA ಅಲ್ಲಿ ನೀವು ಒಂದೇ CTAG ಅನ್ನು ಹೊಂದಿದ್ದೀರಿ ಗಟ್ಟಾಕಾ ಚಲನಚಿತ್ರವನ್ನು ನೆನಪಿಸಿಕೊಳ್ಳುತ್ತೀರಾ CTAG ಮತ್ತು RNA ಎಂದು ಕರೆಯಲ್ಪಡುವಲ್ಲಿ ನೀವು ಥೈಮಿನ್ ಬದಲಿಗೆ ಯುರಾಸಿಲ್ ಅನ್ನು ಹೊಂದಿದ್ದೀರಿ ಪೆಂಟೋಸ್ ಶುಗರ್ಗಳು ಎರಡು ವಿಧಗಳಾಗಿವೆ DNA ಡಿಆಕ್ಸಿರೈಬೋಸ್ ಎಂದು ಕರೆಯಲ್ಪಡುತ್ತದೆ ಮತ್ತು RNA ರೈಬೋಸ್ ಎಂದು ಕರೆಯಲ್ಪಡುತ್ತದೆ ಸರಿ ಈ ಎರಡು ಶುಗರ್ಗಳ ನಡುವಿನ ವ್ಯತ್ಯಾಸವೆಂದರೆ ಎರಡು ಪ್ರೈಮ್ ಸ್ಥಾನ ಡಿಯೋಕ್ಸಿರೈಬೋಸ್ನ ಸಂದರ್ಭದಲ್ಲಿ ನೀವು ಎರಡು ಪ್ರೈಮ್ ಸ್ಥಾನದಲ್ಲಿ H ಅನ್ನು ಹೊಂದಿದ್ದೀರಿ ರೈಬೋಸ್ನ ಸಂದರ್ಭದಲ್ಲಿ ನೀವು ಎರಡು ಪ್ರೈಮ್ ಸ್ಥಾನದಲ್ಲಿ OH ಅನ್ನು ಹೊಂದಿದ್ದೀರಿ ಇಲ್ಲಿ ಶುಗರ್ನ ವಿಷಯದಲ್ಲಿ DNA ಮತ್ತು RNA ನಡುವಿನ ಪ್ರಮುಖ ವ್ಯತ್ಯಾಸವೆಂದರೆ ಅದು ಒಂದೇ ವ್ಯತ್ಯಾಸ ಸರಿ ಸರಿ ಸ್ವಲ್ಪ ಹಿಂದಕ್ಕೆ ಹೋಗೋಣ ಆದ್ದರಿಂದ ನೀವು ನ್ಯೂಕ್ಲಿಯೊಟೈಡ್ ಅನ್ನು ಹೊಂದಿದ್ದೀರಿ ಅದು DNA ಅಥವಾ RNA ಆಗಿರಬಹುದು ನೀವು ಪೆಂಟೋಸ್ ಶುಗರ್ ಅನ್ನು ಹೊಂದಿದ್ದೀರಿ ನಿಮ್ಮಲ್ಲಿ ಡಿಆಕ್ಸಿರೈಬೋಸ್ ಶುಗರ್ ಇದ್ದರೆ DNA ಇರುತ್ತದೆ ರೈಬೋಸ್ ಶುಗರ್ ಇದ್ದರೆ RNA ಇರುತ್ತದೆ ಬೇಸ್ನ ಸಂದರ್ಭದಲ್ಲಿ ನೀವು ಅಡೆನಿನ್ ಥೈಮಿನ್ ಗ್ವಾನಿನ್ ಸೈಟೋಸಿನ್ ಹೊಂದಿದ್ದರೆ ಅವು DNA ಅಲ್ಲಿ ಕಂಡುಬರುವ ಬೇಸ್ಗಳಾಗಿವೆ ನೀವು ಅಡೆನಿನ್ ಯುರಾಸಿಲ್ ಗ್ವಾನೈನ್ ಸೈಟೋಸಿನ್ ಅನ್ನು ಹೊಂದಿದ್ದೀರಿ ನಂತರ ನೀವು RNA ಅಲ್ಲಿ ಕಂಡುಬರುವ ಬೇಸ್ಗಳನ್ನು ಹೊಂದಿದ್ದೀರಿ ಫಾಸ್ಫೇಟ್ ಗುಂಪು ಕೋರ್ಸ್ ಒಂದೇ ಆಗಿರುತ್ತದೆ ಆದ್ದರಿಂದ ನ್ಯೂಕ್ಲಿಯೊಟೈಡ್ ಎಂದರೆ ಅದು ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ಮಾಹಿತಿಯನ್ನು ರವಾನಿಸುತ್ತದೆ ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ಮಾಹಿತಿಯ ವರ್ಗಾವಣೆಯನ್ನು ಸಾಧ್ಯವಾಗಿಸುವ ಒಂದು ಮಾರ್ಗವೆಂದರೆ ಈ ಮೂಲಕ ಇದು ಅಡೆನಿನ್ ಇದು ಥೈಮಿನ್ ಸರಿ ನೀವು ಇಲ್ಲಿ ಅಡೆನಿನ್ ಮತ್ತು ಥೈಮಿನ್ ಅನ್ನು ಭಾಗಶಃ ಪ್ರತಿನಿಧಿಸಿದ್ದೀರಿ ನೀವು ಶುಗರ್ ಅನ್ನು ಲಗತ್ತಿಸಿದ್ದೀರಿ ನಂತರ ನೀವು ಸಾರಜನಕ ಬೇಸ್ ಅನ್ನು ಮಾತ್ರ ತೋರಿಸಿದ್ದೀರಿ ಮತ್ತು ನಂತರ ನೀವು ತೋರಿಸದ ಫಾಸ್ಫೇಟ್ ಗುಂಪನ್ನು ಹೊಂದಿರುವಿರಿ ಅಡೆನಿನ್ ಥೈಮಿನ್ ನೀವು ಹಿಂತಿರುಗಿ ಹೋದರೆ ಅಡೆನಿನ್ ಇಲ್ಲಿ ಪ್ಯೂರಿನ್ ಆಗಿದೆ ಥೈಮಿನ್ ಇಲ್ಲಿ ಪಿರಿಮಿಡಿನ್ ಆಗಿದೆ ಸರಿ ಅಡೆನಿನ್ ಮತ್ತು ಥೈಮಿನ್ ಅವುಗಳ ರಾಸಾಯನಿಕ ಸ್ವಭಾವದಿಂದ ಈ ಎರಡರ ನಡುವೆ ಹೈಡ್ರೋಜನ್ ಬಾಂಡ್ಗಳನ್ನು ರಚಿಸಬಹುದು ಸರಿ ಅಡೆನಿನ್ ಮತ್ತು ಥೈಮಿನ್ ನಡುವೆ ಎರಡು ಹೈಡ್ರೋಜನ್ ಬಾಂಡ್ಗಳು ರೂಪುಗೊಳ್ಳುತ್ತವೆ ಮತ್ತು ಇದನ್ನು ಬೇಸ್ ಪೇರಿಂಗ್ ಎಂದು ಕರೆಯಲಾಗುತ್ತದೆ ಸರಿ ಸಾರಜನಕ ಬೇಸ್ ಬೇಸ್ ಪೇರಿಂಗ್ ಇದು ಬೇಸ್ ಪೇರಿಂಗ್ ಅಡೆನಿನ್ ಮತ್ತು ಥೈಮಿನ್ ನಡುವಿನ ಹೈಡ್ರೋಜನ್ ಬಾಂಡ್ ರಚನೆಯಾಗಿದೆ ಅಡೆನಿನ್ ಮತ್ತು ಥೈಮಿನ್ ನಡುವೆ ಎರಡು ಹೈಡ್ರೋಜನ್ ಬಾಂಡ್ಗಳಿವೆ ಮತ್ತು ಗ್ವಾನೈನ್ ಸೈಟೋಸಿನ್ ಸರಿ ಗ್ವಾನೈನ್ ಒಂದು ಪ್ಯೂರಿನ್ ಆಗಿದೆ ಸೈಟೋಸಿನ್ ಪಿರಿಮಿಡಿನ್ ಆಗಿದೆ ನೀವು ಸೈಟೋಸಿನ್ ಮತ್ತು ಗ್ವಾನೈನ್ ನಡುವೆ ರೂಪುಗೊಂಡ ಹೈಡ್ರೋಜನ್ ಬಾಂಡ್ಗಳನ್ನು ಹೊಂದಿದ್ದೀರಾ ಸರಿ ಆದ್ದರಿಂದ ಈ ಹೈಡ್ರೋಜನ್ ಬಾಂಡ್ ರಚನೆ ಅಥವಾ ಬೇಸ್ ಜೋಡಣೆಯು DNA ಗೆ ಅದರ ರಚನೆಯನ್ನು ನೀಡುತ್ತದೆ ಮತ್ತು ಅದು ಏನು ಮಾಡುತ್ತದೆ ಎಂಬುದನ್ನು ಮಾಡಲು ಸಾಧ್ಯವಾಗಿಸುತ್ತದೆ ಅದು ಹೇಗೆ ನಡೆಯುತ್ತಿದೆ ಇಲ್ಲಿರುವ DNA ಯ ಒಂದು ಎಳೆಯನ್ನು ಹೀಗೆ ನೋಡೋಣ ಇನ್ನೊಂದು DNA ಯ ಎಳೆಯನ್ನು ಇಲ್ಲಿ ನೋಡೋಣ ಅಡೆನೈನ್ ಥೈಮಿನ್ ಮತ್ತು ಗ್ವಾನಿನ್ ಅನ್ನು ಸೈಟೋಸಿನ್ ಜೊತೆ ಜೋಡಿಸುತ್ತದೆ ಎಂದು ನಮಗೆ ತಿಳಿದಿದೆ ಆದ್ದರಿಂದ ಒಂದರ ಮೇಲಿರುವ ಅಡೆನಿನ್ ಇನ್ನೊಂದರ ಥೈಮಿನ್ನೊಂದಿಗೆ ಜೋಡಿಸುತ್ತದೆ ಮತ್ತು ಅದನ್ನು ಒಟ್ಟಿಗೆ ಎಳೆಯುತ್ತದೆ ಮತ್ತು ಹೀಗೆ ಇತ್ಯಾದಿ ಒಂದು ಜೋಡಿಯ ಗ್ವಾನಿನ್ ಸೈಟೋಸಿನ್ ಅಡೆನಿನ್ ಥೈಮಿನ್ ಗ್ವಾನಿನ್ ಸೈಟೋಸಿನ್ ಜೋಡಣೆ ಮತ್ತು ಈ ಡಬಲ್ ಸ್ಟ್ರಾಂಡ್ಗಳನ್ನು ನೀಡುತ್ತದೆ DNA ಹೆಲಿಕಲ್ ರಚನೆ ಸರಿ ಆದ್ದರಿಂದ ಗಾತ್ರದಲ್ಲಿನ ವಿವಿಧ ನಿರ್ಬಂಧಗಳ ಕಾರಣದಿಂದಾಗಿ ಇದು ಸ್ವಯಂಚಾಲಿತವಾಗಿ ಫಲಿತಾಂಶವನ್ನು ನೀಡುತ್ತದೆ ಮತ್ತು ಇತ್ಯಾದಿ ಬೇಸ್ ಪೇರಿಂಗ್ ಅಥವಾ ಹೈಡ್ರೋಜನ್ ಬೇಸ್ಗಳ ನಡುವಿನ ಬಾಂಡ್ ಅದರ ಡಬಲ್ ಹೆಲಿಕಲ್ ರಚನೆಯನ್ನು ನೀಡುತ್ತದೆ ಮತ್ತು ಡಬಲ್ ಹೆಲಿಕಲ್ ರಚನೆಯು DNA ಪ್ರತಿಕೃತಿಯಂತಹ ಇತರ ವಸ್ತುಗಳನ್ನು ಮಾಡುತ್ತದೆ ಹಾಗೆಯೇ ಪ್ರತಿಲೇಖನ ಅನುವಾದ ಮತ್ತು ಸಾಧ್ಯವಿರುವಂತಹ ವಿಷಯಗಳನ್ನು ನಾವು ನಂತರದ ಉಪನ್ಯಾಸಗಳಲ್ಲಿ ನೋಡುತ್ತೇವೆ ಸರಿ ಆದ್ದರಿಂದ ಇಲ್ಲಿ ಡಬಲ್ ಸ್ಟ್ರಾಂಡ್ ರಚನೆಯಾಗುತ್ತಿದೆ ಮತ್ತು ಈ ಡಬಲ್ ಸ್ಟ್ರಾಂಡ್ ಅದರ ವಿವಿಧ ಕಾರ್ಯಗಳಿಗೆ ಅವಶ್ಯಕವಾಗಿದೆ ಒಂದೇ ಕೋಶದಲ್ಲಿರುವ DNA ನೀವು DNA ಅನ್ನು ವಿಸ್ತರಿಸಿದರೆ ಸುಮಾರು 2 ಮೀಟರ್ ಉದ್ದವಿರಬಹುದು ಸರಿ 2 ಮೀಟರ್ ಉದ್ದದ DNA ಹೇಗೋ ನ್ಯೂಕ್ಲಿಯಸ್ಗೆ ಪ್ಯಾಕ್ ಮಾಡಲ್ಪಟ್ಟಿದೆ ಅದು ಸಬ್ ಮೈಕ್ರೋಸ್ಕೋಪಿಕ್ ಸಬ್ ಮೈಕ್ರಾನ್sub sub micron ಗಾತ್ರದಲ್ಲಿದೆ ಸರಿ ನಾವು ನೋಡಿದ ಕೋಶವೇ ಬ್ಯಾಕ್ಟೀರಿಯಾ ಯುಕಾರ್ಯೋಟಿಕ್ ಕೋಶದಲ್ಲಿ ಸಾಮಾನ್ಯ ಗಾತ್ರದ 10 ಮೈಕ್ರಾನ್ ಆಗಿದೆ ಸರಿ ನ್ಯೂಕ್ಲಿಯಸ್ ಅದಕ್ಕಿಂತ ಚಿಕ್ಕದಾಗಿದೆ ಮತ್ತು ನ್ಯೂಕ್ಲಿಯಸ್ ಅಲ್ಲಿ ಈ DNA ಪ್ಯಾಕ್ ಆಗುತ್ತದೆ ಸರಿ ವಿಸ್ತರಿಸಿದಾಗ 2 ಮೀಟರ್ ಉದ್ದವಿರುವ ಯಾವುದನ್ನಾದರೂ ಅಲ್ಲಿ ಪ್ಯಾಕ್ ಮಾಡಲಾಗುತ್ತದೆ ಅದು ಹೇಗೆ ಸಂಭವಿಸುತ್ತದೆ ಏಕೆಂದರೆ DNA ಕಾಯಿಲ್ ರೂಪದಲ್ಲಿರುತ್ತದೆ ಸರಿ ನೀವು ಇದನ್ನು ಊಹಿಸಬಹುದು ನೀವು ತುಂಡು ದಾರವನ್ನು ತೆಗೆದುಕೊಂಡು ಸರಿ ಹತ್ತಿಯ ದಾರವನ್ನು ತೆಗೆದುಕೊಂಡು ಅದನ್ನು ತಿರುಗಿಸಲು ಪ್ರಯತ್ನಿಸಬಹುದು ನಂತರ ಟ್ವಿಸ್ಟ್ ಮತ್ತು ಟ್ವಿಸ್ಟ್ಗಳು ಮತ್ತು ಟ್ವಿಸ್ಟ್ಗಳು ಮತ್ತು ಟ್ವಿಸ್ಟ್ಗಳು ಮತ್ತು ಅದು ಚಿಕ್ಕದಾಗಿ ಮತ್ತು ಚಿಕ್ಕದಾಗಿ ಮತ್ತು ಚಿಕ್ಕದಾಗುತ್ತದೆ ಸರಿ DNA ಅಲ್ಲೂ ಇದು ಬಹುಮಟ್ಟಿಗೆ ಏನಾಗುತ್ತದೆ ಮತ್ತು ಹಿಸ್ಟೋನ್ ಪ್ರೊಟೀನ್ಗಳು ಎಂದು ಕರೆಯಲ್ಪಡುವ ಪ್ರೋಟೀನ್ಗಳ ಸುತ್ತ ಕಾಯಿಲಿಂಗ್ ಮತ್ತು ಸೂಪರ್ ಕಾಯಿಲಿಂಗ್ ಮತ್ತು ಸೂಪರ್ ಸೂಪರ್ ಕಾಯಿಲಿಂಗ್ ಮೂಲಭೂತವಾಗಿ ಇದು ನ್ಯೂಕ್ಲಿಯಸ್ಗೆ ಹೊಂದಿಕೊಳ್ಳುವ ಗಾತ್ರಕ್ಕೆ ಪ್ಯಾಕ್ ಆಗುತ್ತದೆ ಮತ್ತು ಆದ್ದರಿಂದ DNA ಅಸ್ತಿತ್ವದಲ್ಲಿದೆ ಕ್ರೊಮಾಟಿನ್ ರೂಪದಲ್ಲಿ ಅದು ಈ ಕಾಯಿಲ್ ರೂಪವನ್ನು ಹೊರತುಪಡಿಸಿ ಬೇರೇನೂ ಅಲ್ಲ ಸರಿ ಕ್ರೊಮಾಟಿನ್ ಗೋಚರ ಕ್ರೋಮೋಸೊಮ್ಗಳನ್ನು ರೂಪಿಸಲು ಮತ್ತಷ್ಟು ಘನೀಕರಿಸುತ್ತದೆ ಬಣ್ಣ ಪದಾರ್ಥಗಳು ಕೋಶ ವಿಭಜನೆಯ ಸಮಯದಲ್ಲಿ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಅವುಗಳು ಈ ಹಂತದಲ್ಲಿ ಡೈಗಳನ್ನು ತೆಗೆದುಕೊಳ್ಳುತ್ತಾರೆ ಮತ್ತು ಅದಕ್ಕಾಗಿಯೇ ಅವುಗಳನ್ನು ಕ್ರೋಮೋಸೊಮ್ಗಳು ಬಣ್ಣದ ದೇಹಗಳು ಎಂದು ಕರೆಯಲಾಗುತ್ತದೆ ಕೋಶ ವಿಭಜನೆಯ ಸಮಯದಲ್ಲಿ ಕ್ರೊಮಾಟಿನ್ ಸೂಕ್ಷ್ಮದರ್ಶಕದ ಅಡಿಯಲ್ಲಿ ಗೋಚರಿಸುವ ಕ್ರೋಮೋಸೊಮ್ಗಳನ್ನು ನೀಡಲು ಮತ್ತಷ್ಟು ಸಾಂದ್ರೀಕರಿಸುತ್ತದೆ ಬರಿಗಣ್ಣಿಗೆ ಅಲ್ಲ ಸರಿ ದಯವಿಟ್ಟು ಈ ವೀಡಿಯೊವನ್ನು ನೋಡಿ DNA ಮತ್ತು ಕ್ರೊಮಾಟಿನ್ ಇದು ನಿಮಗೆ ಈ ಪ್ಯಾಕೇಜಿಂಗ್ನ ವಿವರಗಳನ್ನು ನೀಡುತ್ತದೆ ಇದು ಅನಿಮೇಷನ್ ಆಗಿದ್ದು ಇದು ಉತ್ತಮ ಅನಿಮೇಷನ್ ಆಗಿದ್ದು 2 ಮೀಟರ್ ಉದ್ದದ DNA ಹೇಗೆ ಕಾಯಿಲಿಂಗ್ ಮತ್ತು ಸೂಪರ್ ಕಾಯಿಲಿಂಗ್ ಮೂಲಕ ನ್ಯೂಕ್ಲಿಯಸ್ಗೆ ಹಿಸ್ಟೋನ್ಗಳು ಇನ್ನೊಂದು ಪ್ರೋಟೀನ್ಗಳು ಹೇಗೆ ಪ್ಯಾಕ್ ಆಗುತ್ತದೆ ಎಂಬುದನ್ನು ತೋರಿಸುತ್ತದೆ ಇದು ಇಲ್ಲಿ ವೀಡಿಯೊ ಸಂಖ್ಯೆ 19 ಆಗಿದೆ ದಯವಿಟ್ಟು ಆ ವೀಡಿಯೊವನ್ನು ನೋಡಿ ಈಗ ನಾವು ಸ್ವಲ್ಪ ವಿಭಿನ್ನವಾದ ಅಂಶವನ್ನು ನೋಡೋಣ ನಾವು ಹೇಳಿದ್ದೇವೆ ಜೀವಕೋಶವು ಜೀವನದ ಮೂಲಭೂತ ಕ್ರಿಯಾತ್ಮಕ ಘಟಕವಾಗಿದೆ ಮತ್ತು ಇದು ತುಂಬಾ ಕಾರ್ಯನಿರತ ಸ್ಥಳವಾಗಿದೆ ಸಾರ್ವಕಾಲಿಕ ಬಹಳಷ್ಟು ಪ್ರತಿಕ್ರಿಯೆಗಳು ಸಂಭವಿಸುತ್ತವೆ ಸಾವಿರಾರು ಪ್ರತಿಕ್ರಿಯೆಗಳು ಸಾರ್ವಕಾಲಿಕವಾಗಿ ಸಂಭವಿಸುತ್ತವೆ ಜೀವಕೋಶದೊಳಗೆ ಕೋಶದಿಂದ ಹೊರಗೆ ಮತ್ತು ಹೀಗೆ ಇತ್ಯಾದಿ ವಸ್ತುಗಳ ಸಾಗಣೆ ಇದೆ ಲ್ಯಾಕ್ಟಿಕ್ ಆಸಿಡ್ ಜೀವಕೋಶದಿಂದ ಹೊರಬರುವುದನ್ನು ನಾವು ಈಗಾಗಲೇ ನೋಡಿದ್ದೇವೆ ಮತ್ತು ಅಲ್ಲಿ ಅನೇಕ ವಿಷಯಗಳು ಸಂಭವಿಸುತ್ತವೆ ಮತ್ತು ಯಾವುದೇ ಪ್ರಕ್ರಿಯೆಗೆ ಶಕ್ತಿಯ ಅಗತ್ಯವಿರುತ್ತದೆ ಹಾಗಾದರೆ ಕೋಶವು ಈ ಎಲ್ಲಾ ಕೆಲಸಗಳನ್ನು ಮಾಡಲು ಮತ್ತು ಜೀವನವನ್ನು ನಿರ್ವಹಿಸಲು ಅಗತ್ಯವಾದ ಶಕ್ತಿಯನ್ನು ಹೇಗೆ ಪಡೆಯುತ್ತದೆ ಇದು ಸಂಭವಿಸುತ್ತದೆ ಏಕೆಂದರೆ ಗ್ಲೂಕೋಸ್ನಲ್ಲಿ ಹೆಚ್ಚಿನ ಪ್ರಮಾಣದ ಶಕ್ತಿಯು ಸರಿ ನಾವು ಗ್ಲೂಕೋಸ್ ಅನ್ನು ವಿಭಜಿಸಿದರೆ ಅಥವಾ ನಾವು ಗ್ಲೂಕೋಸ್ ಅನ್ನು ಆಕ್ಸಿಡೀಕರಿಸಿದರೆ ಒಂದು ಸಮಯದಲ್ಲಿ ಹೆಚ್ಚಿನ ಪ್ರಮಾಣದ ಶಕ್ತಿಯು ಬಿಡುಗಡೆಯಾಗುತ್ತದೆ ಕೋಶವು ಆ ಸಮಯದಲ್ಲಿ ಎಲ್ಲಾ ಶಕ್ತಿಯನ್ನು ಬಳಸಲು ಸಾಧ್ಯವಾಗದಿರಬಹುದು ಆದ್ದರಿಂದ ಇದು ನೇರವಾಗಿ ಬಳಸಬಹುದಾದ ಘಟಕಗಳಲ್ಲಿ ಶಕ್ತಿಯ ಅಗತ್ಯವಿರುತ್ತದೆ ಸರಿ ಆದ್ದರಿಂದ ಇಲ್ಲಿ ಏನಾಗುತ್ತದೆ ಗ್ಲೂಕೋಸ್ ಅಲ್ಲಿರುವ ದೊಡ್ಡ ಪ್ರಮಾಣದ ಶಕ್ತಿಯು ಅಡೆನೊಸಿನ್ ಟ್ರೈಫಾಸ್ಫೇಟ್ ಅಥವಾ ATP ಎಂದು ಕರೆಯಲ್ಪಡುವ ಸರಿಯಾದ ಶಕ್ತಿಯಾಗಿ ಪ್ಯಾಕ್ ಆಗುತ್ತದೆ ATP ನೀವು ಕೇಳಿರಬಹುದು ಸರಿ ಇದು ಅಡೆನೊಸಿನ್ ಟ್ರೈಫಾಸ್ಫೇಟ್ ಅನ್ನು ಸೂಚಿಸುತ್ತದೆ ಜೀವಕೋಶದ ಶಕ್ತಿಯ ಕರೆನ್ಸಿ ಎಂದು ಸಂಭವಿಸುತ್ತದೆ ಮತ್ತು ಈ ಪ್ರಕ್ರಿಯೆಯು ADP ಯ ಸಬ್ಸ್ಟ್ರೇಟ್ ಮಟ್ಟದ ಫಾಸ್ಫೊರಿಲೇಷನ್ ಅಥವಾ ADP ಯ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಫಾಸ್ಫೊರಿಲೇಷನ್ ಎಂದು ಕರೆಯಲ್ಪಡುವ ಮೂಲಕ ನಡೆಯುತ್ತದೆ ನಾವು ಈ ವಿಷಯಗಳ ಬಗ್ಗೆ ಸ್ವಲ್ಪ ವಿವರವಾಗಿ ನೋಡೋಣ ಮತ್ತು ಜೀವಕೋಶವು ತನ್ನ ವಿವಿಧ ಕಾರ್ಯಗಳನ್ನು ಮಾಡಲು ತನ್ನ ಶಕ್ತಿಯನ್ನು ಹೇಗೆ ಪಡೆಯುತ್ತದೆ ದಯವಿಟ್ಟು ಸ್ವಲ್ಪ ಕಲ್ಪನೆಯನ್ನು ಪಡೆಯಲು ಈ ವೀಡಿಯೊವನ್ನು ನೋಡಿ ಇದು ಸ್ವಲ್ಪ ಉದ್ದವಾದ ಮತ್ತು ಹಳೆಯ ವೀಡಿಯೊವಾಗಿದೆ ಆದರೆ ಪರಿಚಯಾತ್ಮಕ ರೀತಿಯ ಮಾನ್ಯತೆಗೆ ಅಗತ್ಯವಿರುವ ಎಲ್ಲಾ ಅಂಶಗಳನ್ನು ಸ್ಪರ್ಶಿಸುವ ಎಲ್ಲರಿಗೂ ಇದು ಉತ್ತಮವಾದ ವೀಡಿಯೊ ಎಂದು ನಾನು ಭಾವಿಸುತ್ತೇನೆ ದಯವಿಟ್ಟು ತೆಗೆದುಕೊಳ್ಳಿ ಅದರ ಮೇಲೆ ಒಂದು ನೋಟ ಇದು ಸುಮಾರು 9 ನಿಮಿಷಗಳು ಮತ್ತು ADP ಯು ATP ಗೆ ಪರಿವರ್ತನೆಯಾಗುತ್ತಿದೆ ಎಂದು ನಾವು ಹೇಳಿದ್ದೇವೆ ಮತ್ತು ಅಡೆನೊಸಿನ್ ಡೈಫಾಸ್ಫೇಟ್ ATP ಗೆ ಪರಿವರ್ತನೆಯಾಗುತ್ತದೆ ADP ಮತ್ತು ATP ನ್ಯೂಕ್ಲಿಯೊಟೈಡ್ಗಳು ಎಂದು ಅದು ಸಂಭವಿಸುತ್ತದೆ ಅವುಗಳು ರಚನೆ ಶುಗರ್ ಪೆಂಟೋಸ್ ಶುಗರ್ ಬೇಸ್ ಮತ್ತು ಫಾಸ್ಫೇಟ್ ಗುಂಪು ಅಥವಾ ಫಾಸ್ಫೇಟ್ ಗುಂಪುಗಳನ್ನು ಲಗತ್ತಿಸಲಾಗಿದೆ ಆದ್ದರಿಂದ ರೈಬೋಸ್ ಶುಗರ್ ಈ ಸಂದರ್ಭದಲ್ಲಿ ATP ಸರಿ ಆದ್ದರಿಂದ ಇದು 2 ಪ್ರೈಮ್ ಸ್ಥಾನದಲ್ಲಿರುವ ರೈಬೋಸ್ OH RNA ಗೆ ಸ್ವಲ್ಪ ಹತ್ತಿರದಲ್ಲಿದೆ ಅಡೆನಿನ್ ಸರಿ ATP ಅಡೆನ್ ಅಡೆನೊಸಿನ್ ಟ್ರೈಫಾಸ್ಫೇಟ್ ಆದ್ದರಿಂದ ಅಡೆನಿನ್ ಸಾರಜನಕ ಬೇಸ್ ಇದು ಇಲ್ಲಿ ಮೊದಲ ಕಾರ್ಬನ್ ಪರಮಾಣುವಿಗೆ ಲಗತ್ತಿಸಲಾಗಿದೆ ಮತ್ತು ಲಗತ್ತನ್ನು ತೋರಿಸಲಾಗಿಲ್ಲ ಬಾಂಡ್ ಅನ್ನು ಇಲ್ಲಿ ತೋರಿಸಲಾಗಿಲ್ಲ ಇದನ್ನು ತೆಗೆದುಹಾಕಬೇಕಾಗಿದೆ ಮತ್ತು ಇಲ್ಲಿಗೆ ಸಾರಜನಕವನ್ನು ಜೋಡಿಸಬೇಕಾಗಿದೆ ಮತ್ತು 5 ಪ್ರೈಮ್ ಕಾರ್ಬನ್ ಆಮ್ಲಜನಕ ಮತ್ತು ಹೀಗೆ ಹಲವು ನೀವು ಲಗತ್ತಿಸಲಾದ ಫಾಸ್ಫೇಟ್ ಗುಂಪುಗಳನ್ನು ಹೊಂದಿದ್ದೀರಿ ನೀವು 2 ಫಾಸ್ಫೇಟ್ ಗುಂಪುಗಳನ್ನು ಹೊಂದಿದ್ದರೆ ಇದನ್ನು ಅಡೆನೊಸಿನ್ ಡೈಫಾಸ್ಫೇಟ್ ಸರಿ ADP ಎಂದು ಕರೆಯಲಾಗುತ್ತದೆ ಮತ್ತು ನೀವು 3 ಫಾಸ್ಫೇಟ್ ಗುಂಪುಗಳನ್ನು ಲಗತ್ತಿಸಿದರೆ ನೀವು ಅಡೆನೊಸಿನ್ ಟ್ರೈಫಾಸ್ಫೇಟ್ ಅನ್ನು ಹೊಂದಿರುತ್ತೀರಿ ಆದ್ದರಿಂದ ATP ಮತ್ತು ADP ಜೀವಕೋಶದಲ್ಲಿನ ಶಕ್ತಿಯುತವಾಗಿ ಪ್ರಮುಖ ಅಣುಗಳು ಸಹ ನ್ಯೂಕ್ಲಿಯೊಟೈಡ್ಗಳಾಗಿವೆ ATP ಶಕ್ತಿಯ ಬಿಡುಗಡೆಯಿಂದ ADP ಆಗಿ ಪರಿವರ್ತನೆಯಾಗುತ್ತದೆ ಮತ್ತು ಈ ಶಕ್ತಿಯು ಸರಿಯಾದ ಗಾತ್ರವನ್ನು ಹೊಂದಿದೆ ಸರಿಯಾಗಿ ನಿರ್ವಹಿಸಲು ವಿವಿಧ ವಿಭಿನ್ನ ಸೆಲ್ಯುಲಾರ್ ಪ್ರಕ್ರಿಯೆಗಳ ಅಗತ್ಯಗಳನ್ನು ಪ್ರತಿಕ್ರಿಯೆಗಳು ಮತ್ತು ಇತ್ಯಾದಿಗಳನ್ನು ಪೂರೈಸುತ್ತದೆ ಆದ್ದರಿಂದ ಇದು ಪ್ರತಿ ಮೋಲ್ಗೆ ಸುಮಾರು 7 3 ಕಿಲೋಕ್ಯಾಲರಿಗಳು ಮತ್ತು ಅದು ವಿವಿಧ ವಿಷಯಗಳಿಗೆ ಸರಿಯಾದ ಗಾತ್ರವಾಗಿದೆ ADP ಅನ್ನು ATP ಗೆ ಪರಿವರ್ತಿಸಲಾಗುತ್ತದೆ ಮತ್ತು ಅದಕ್ಕಾಗಿಯೇ ನಾವು ಹೋಗುತ್ತಿದ್ದೇವೆ ATP ಹೇಗೆ ರೂಪುಗೊಳ್ಳುತ್ತದೆ ಮತ್ತು ಅದಕ್ಕೆ ಶಕ್ತಿಯ ಇನ್ಪುಟ್ ಅಗತ್ಯವಿರುತ್ತದೆ ಸರಿ ಆದ್ದರಿಂದ ADP ಶಕ್ತಿಯ ಕರೆನ್ಸಿ ಅನ್ನು ಸಂಗ್ರಹಿಸಲು ATP ಗೆ ಪರಿವರ್ತನೆಯಾಗುತ್ತದೆ ಮತ್ತು ಅದು ATP 3 ಫಾಸ್ಫೇಟ್ ಅಣುಗಳು ಇದರ ಒಡೆಯುವಿಕೆಯು ಇಂಧನವನ್ನು ಅಥವಾ ವಿವಿಧ ಸೆಲ್ಯುಲಾರ್ ಕಾರ್ಯಾಚರಣೆಗಳಿಗೆ ಶಕ್ತಿಯನ್ನು ಒದಗಿಸುವ ಶಕ್ತಿಯನ್ನು ನೀಡುತ್ತದೆ

ಆದ್ದರಿಂದ ನಾವು ಈ ಪ್ರಕ್ರಿಯೆಯನ್ನು ಸ್ವಲ್ಪ ವಿವರವಾಗಿ ನೋಡೋಣ ADP ATPಗೆ ಪರಿವರ್ತನೆಯಾಗುತ್ತದೆ ADP ATPಗೆ ಪರಿವರ್ತನೆಯಾಗುವುದು ನಮಗೆ ತಿಳಿದಿರುವ ಫಾಸ್ಫೇಟ್ ಗುಂಪನ್ನು ಸೇರಿಸುವ ಮೂಲಕ ಇದನ್ನು ಫಾಸ್ಫೊರಿಲೇಷನ್ ಎಂದು ಕರೆಯಲಾಗುತ್ತದೆ ADP ಯ ಫಾಸ್ಫೊರಿಲೇಷನ್ ATP ಅನ್ನು ನೀಡುತ್ತದೆ ಮತ್ತು ATP ಯ ಡಿಫಾಸ್ಫೊರಿಲೇಶನ್ ATP ಅನ್ನು ನೀಡುತ್ತದೆ ಮತ್ತು ಈ ನೃತ್ಯವು ವಿವಿಧ ವಸ್ತುಗಳಿಗೆ ಶಕ್ತಿಯನ್ನು ಒದಗಿಸುತ್ತದೆ ಮತ್ತು ಕೋಶದಲ್ಲಿ ಶಕ್ತಿಯ ಕರೆನ್ಸಿ ಮಾಡುತ್ತದೆ ADP ಯಿಂದ ATP ಗೆ ಈ ಫಾಸ್ಫೊರಿಲೇಷನ್ ಅನ್ನು 2 ಪ್ರಮುಖ ವಿಧಾನಗಳಿಂದ ನಡೆಸಲಾಗುತ್ತದೆ ಒಂದನ್ನು ADP ಯ ಸಬ್ಸ್ಟ್ರೇಟ್ ಮಟ್ಟದ ಫಾಸ್ಫೊರಿಲೇಷನ್ ಎಂದು ಕರೆಯಲಾಗುತ್ತದೆ ಫಾಸ್ಫೇಟ್ ಗುಂಪನ್ನು ಮೆಟಾಬೊಲೈಟ್ನಿಂದ ADPಗೆ ವರ್ಗಾಯಿಸಲಾಗುತ್ತದೆ ಮತ್ತು ಪ್ರಕ್ರಿಯೆಯು ಎನ್ಝೈಮ್ನಿಂದ ಮಧ್ಯಸ್ಥಿಕೆ ವಹಿಸುತ್ತದೆ ಅದನ್ನೇ ಸಬ್ಸ್ಟ್ರೇಟ್ ಮಟ್ಟದ ಫಾಸ್ಫೊರಿಲೇಷನ್ ಎಂದು ಕರೆಯಲಾಗುತ್ತದೆ ಉದಾಹರಣೆಗೆ ಗ್ಲುಕೋಸ್ 6 ಫಾಸ್ಫೇಟ್ ತನ್ನ ಫಾಸ್ಫೇಟ್ ಗುಂಪನ್ನು ADP ಗೆ ATP ರೂಪಿಸಲು ವರ್ಗಾಯಿಸುತ್ತದೆ ನಾನು ನಿಮಗೆ ಆ ಉದಾಹರಣೆಯನ್ನು ನೀಡುವುದಿಲ್ಲ ಒಂದು ಫಾಸ್ಫೇಟ್ ಅಣು ಪಡೆಯಬಹುದು ಡಿಫಾಸ್ಫೊರಿಲೇಟ್ ಆಗಬಹುದು ಎಂದು ಹೇಳೋಣ ಮತ್ತು ಆ ಪ್ರಕ್ರಿಯೆಯಲ್ಲಿ ATP ಅನ್ನು ರಚಿಸಲು ಫಾಸ್ಫೇಟ್ ಗುಂಪನ್ನು ADP ಗೆ ಎಂಜೈಮ್ಯಾಟಿಕ್ ಆಗಿ ಒದಗಿಸುತ್ತದೆ ಸರಿ ಮತ್ತು ಅದನ್ನು ADP ಯ ಸಬ್ಸ್ಟ್ರೇಟ್ ಮಟ್ಟದ ಫಾಸ್ಫೊರಿಲೇಷನ್ ಎಂದು ಕರೆಯಲಾಗುತ್ತದೆ ನಾವು ಇದರ ವಿವರಗಳನ್ನು ಪಡೆಯುತ್ತಿಲ್ಲ ಬಹಳಷ್ಟು ಮಾಡಬಹುದು ಈ ಪ್ರಕ್ರಿಯೆಯ ಬಗ್ಗೆ ಒಬ್ಬರು ತಿಳಿದುಕೊಳ್ಳಬಹುದು ನಾವು ಇದನ್ನು ಪ್ರವೇಶಿಸುವುದಿಲ್ಲ ಆದಾಗ್ಯೂ ನೀವು ಕೆಲವು ವಿವರಗಳನ್ನು ತಿಳಿದುಕೊಳ್ಳಲು ಆಸಕ್ತಿ ಹೊಂದಿದ್ದರೆ ಈ ವೀಡಿಯೊಗಳನ್ನು ನೋಡಲು ಇದು ಸಹಾಯಕವಾಗಬಹುದು ಹಾಗಾಗಿ ಇದು ಒಂದು ರೀತಿಯ ಐಚ್ಛಿಕ ವೀಡಿಯೊಗಳು ಎಂದು ನಾನು ಹೇಳುತ್ತೇನೆ ADP ಯ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಫಾಸ್ಫೊರಿಲೇಷನ್ ಬಲಕ್ಕೆ ಪ್ರೈಮ್ ಮೆಂಬರೇನ್ ಆದಂತಹ ಹೈಡ್ರೋಜನ್ ಅಯಾನ್ ಗ್ರೇಡಿಯಂಟ್ನ ಶಕ್ತಿಯನ್ನು ATP ರೂಪಿಸಲು ಫಾಸ್ಫೇಟ್ ಗುಂಪಿಗೆ ಫಾಸ್ಫೇಟ್ ಅನ್ನು ADP ಗೆ ಸೇರಿಸಲು ಬಳಸಲಾಗುತ್ತದೆ ಇದು ಸ್ವತಃ ಬಹಳ ಆಸಕ್ತಿದಾಯಕ ಪ್ರಕ್ರಿಯೆಯಾಗಿದೆ ಇದು ಮಿಚೆಲ್ ಪ್ರಸ್ತಾಪಿಸಿದ್ದು 1966 ರಲ್ಲಿ ಅವರಿಗೆ ನೊಬೆಲ್ ಪ್ರಶಸ್ತಿಯನ್ನು ಗೆದ್ದುಕೊಟ್ಟಿದೆ ಎಂದು ನಾನು ಭಾವಿಸುತ್ತೇನೆ ಇದು ಹೈಡ್ರೋಜನ್ ಅಯಾನ್ ಗ್ರೇಡಿಯಂಟ್ ನಡುವಿನ ಜೋಡಣೆಯನ್ನು ಒದಗಿಸಿತು ಇದು ATP ಅನ್ನು ತಯಾರಿಸುವ ಮಾರ್ಗವನ್ನು ಒದಗಿಸಿತು ಇದು ಆ ಸಮಯ ದ ಲ್ಲಿ ಕಾಣೆಯಾಗಿದೆ ಅವರು ಇದನ್ನು ಒಂದು ಊಹೆಯಾಗಿ ಪ್ರಸ್ತಾಪಿಸಿದರು ಮತ್ತು ಇದು ಬಹಳಷ್ಟು ವಿಷಯಗಳನ್ನು ವಿವರಿಸಿದರು ಸರಿ ಮತ್ತು ನೊಬೆಲ್ ಪ್ರಶಸ್ತಿಯನ್ನು ಸಹ ಗೆದ್ದರು ಆದ್ದರಿಂದ ಇದು ಮುಖ್ಯವಾಗಿದೆ ಮತ್ತು ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಫಾಸ್ಫೊರಿಲೇಷನ್ ಕುರಿತು ಇನ್ನೂ ಕೆಲವು ಒಳನೋಟಗಳನ್ನು ಪಡೆಯಲು ನೀವು ಈ 2 ವೀಡಿಯೊಗಳನ್ನು ನೋಡಬಹುದು ಸರಿ ಇವು ವಿವರಗಳಾಗಿವೆ ಈ ಪರಿಚಯಾತ್ಮಕ ಕೋರ್ಸ್ನಲ್ಲಿ ವಿವರಗಳನ್ನು ಪಡೆಯಲು ನಾನು ಬಯಸುವುದಿಲ್ಲ ಆದಾಗ್ಯೂ ನಿಮಗೆ ಆಸಕ್ತಿ ಇದ್ದರೆ ನೀವೇ ಇವುಗಳನ್ನು ಪಡೆಯಬಹುದು ಒಟ್ಟಾರೆಯಾಗಿ ಹೇಳುವುದಾದರೆ 4 ಮೂಲಭೂತ ಬಯೋಮಾಲಿಕ್ಯೂಲ್ಗಳು ಕೊನೆಯದಾಗಿ ಮೊದಲಿನಿಂದಲೂ ಇವೆ ನ್ಯೂಕ್ಲಿಯಿಕ್ ಆಸಿಡ್ಗಳು DNA RNA ATP ಹೀಗೆ ಪ್ರೋಟೀನ್ಗಳು ಅಮೈನೋ ಆಸಿಡ್ಗಳ ಪಾಲಿಮರ್ಗಳು ಕಾರ್ಬೋಹೈಡ್ರೇಟ್ ಶುಗರ್ಗಳು ಲ್ಯಾಕ್ಟಿಕ್ ಆಸಿಡ್ ಮತ್ತು ಹೀಗೆ ನಾವು ನೋಡಿದ್ದೇವೆ ಮತ್ತು ಮೆಂಬರೇನ್ ಘಟಕಗಳಾದ ಲಿಪಿಡ್ಗಳು ಎಣ್ಣೆ ಬೆಣ್ಣೆ ಮತ್ತು ಇತ್ಯಾದಿ ಸರಿ ಆದ್ದರಿಂದ ಇವು 4 ಮೂಲಭೂತ ಬಯೋಮಾಲಿಕ್ಯೂಲ್ಗಳು ಎಲ್ಲಾ ಜೀವಗಳು ಈ ಬಯೋಮಾಲಿಕ್ಯೂಲ್ಗಳಿಂದ ಮಾಡಲ್ಪಟ್ಟಿದೆ ಮತ್ತು ಈ ಬಯೋಮಾಲಿಕ್ಯೂಲ್ಗಳಲ್ಲಿ ರಚನೆ ಕ್ರಿಯೆಯ ಸಂಬಂಧವು ಮುಖ್ಯವಾಗಿದೆ ಈ ಬಯೋಮಾಲಿಕ್ಯೂಲ್ಗಳಲ್ಲಿ ಹಲವು ಮತ್ತು ಅದು ಜೀವನವನ್ನು ಸ್ವತಃ ನಿರ್ಧರಿಸುತ್ತದೆ ಅದಕ್ಕಾಗಿಯೇ ನಾವು ಈ 4 ಮೂಲಭೂತ ಬಯೋಮಾಲಿಕ್ಯೂಲ್ಗಳ ಬಗ್ಗೆ ತಿಳಿದುಕೊಳ್ಳಲು ತುಂಬಾ ಆಸಕ್ತಿ ಹೊಂದಿದ್ದೇವೆ ಈಗ ನಾವು ಎಲ್ಲವನ್ನೂ ಒಟ್ಟಿಗೆ ಸುತ್ತಿಕೊಳ್ಳಲಿದ್ದೇವೆ ಮತ್ತು ಮೊಸರು ರಚನೆಯ ನಮ್ಮ ಮೂಲ ಕಥೆಗೆ ಹಿಂತಿರುಗುವ ಮೂಲಕ ಮೊಸರು ಏಕೆ ರೂಪುಗೊಳ್ಳುತ್ತದೆ ನಾವು ಆಸಿಡ್ ರಚನೆಯನ್ನು ಹೇಳಿದ್ದೇವೆ ನಂತರ ಪ್ರೋಟೀನ್ ಆಗ್ರಿಗೇಷನ್ ನಾವು ಪ್ರೋಟೀನ್ ಎಂದು ನೋಡುತ್ತಿರುವ ಕ್ಯಾಸೀನ್ ಅನ್ನು ನೋಡಿದ್ದೇವೆ ನಂತರ ನಾವು ಒಂದು ನಿರ್ದಿಷ್ಟ ಮಟ್ಟಿಗೆ ಪ್ರೋಟೀನ್ ಆಗ್ರಿಗೇಷನ್ ಅನ್ನು ನೋಡೋಣ ನಾವು ಪಕ್ಕದ ಮಾರ್ಗಗಳಲ್ಲಿ ಹೊರಟಿದ್ದೇವೆ ಮತ್ತು ಮೂಲಭೂತ ಜೀವಶಾಸ್ತ್ರ ಬಯೋಲಾಜಿಕಲ್ಗಳು ಮತ್ತು ಮುಂತಾದವುಗಳ ಬಗ್ಗೆ ತಿಳಿದುಕೊಳ್ಳುವ ವಿಷಯದಲ್ಲಿ ಅವು ಬಹಳ ಶ್ರೀಮಂತವಾಗಿವೆ ಆದ್ದರಿಂದ ನಾವು ನಮ್ಮ ಆರಂಭಿಕ ಕಥೆಗೆ ಹಿಂತಿರುಗಿ ಮತ್ತು ಅಲ್ಲಿಗೆ ಮುಗಿಸೋಣ ನಾವು ಇಲ್ಲಿ ನೀರನ್ನು ಹೊಂದಿದ್ದೇವೆ ನಿಮಗೆ H2O ತಿಳಿದಿದೆ ಮತ್ತು ಈಗ ನಮಗೆ ತಿಳಿದಿರುವ ನೀರಿನ ಅಣುಗಳ ನಡುವೆ ಹೈಡ್ರೋಜನ್ ಬಾಂಡ್ ಇದೆ ಅದರ ಒಂದು ಸಣ್ಣ ಭಾಗವು ಯಾವುದೇ ಸಮಯದಲ್ಲಿ ಹೈಡ್ರೋನಿಯಮ್ ಅಯಾನ್ಗಳು H3O ಮತ್ತು ಹೈಡ್ರಾಕ್ಸೈಡ್ OH ಆಗಿ ಅಯಾನೀಕರಿಸಲ್ಪಡುತ್ತದೆ ಸರಿ ಮತ್ತು ಬಹಳ ಚಿಕ್ಕ ಭಾಗ 10 7 ಅದು ಏನು ಮತ್ತು ಅದಕ್ಕಾಗಿಯೇ pH 7 ಆಗಿದೆ ಹೈಡ್ರೋಜನ್ ಅಯಾನ್ನ ಸಾಂದ್ರತೆಯ ಋಣಾತ್ಮಕ ಲಾಗ್ ಸರಿ ಆದ್ದರಿಂದ ಪ್ರತ್ಯೇಕಿಸಲ್ಪಟ್ಟ ಸ್ಪೀಷೀಸ್ಗಳ ಸಾಂದ್ರತೆಯ ಬಗ್ಗೆ ನಿಮಗೆ ಕಲ್ಪನೆಯನ್ನು ನೀಡುತ್ತದೆ ಮತ್ತು ಇದು ಸ್ವಾಭಾವಿಕವಾಗಿ ಸಂಭವಿಸುತ್ತದೆ ಮತ್ತು ಇದು ನೀರಿಗೆ ಅದರ pH ಅನ್ನು ನೀಡುತ್ತದೆ ಆದ್ದರಿಂದ ಇದು ಏನಾಗುತ್ತದೆ ಕೋಶದಿಂದ ಆಮ್ಲವನ್ನು ಮಾಧ್ಯಮಕ್ಕೆ ಪರಿಚಯಿಸಿದಾಗ ಮಧ್ಯಮ pH ಮತ್ತಷ್ಟು ಕಡಿಮೆಯಾಗುತ್ತದೆ ಹೈಡ್ರೋನಿಯಮ್ ಅಯಾನ್ ಹೈಡ್ರಾಕ್ಸೈಡ್ ಅಯಾನ್ ಸಾಂದ್ರತೆಗಳು ಬದಲಾಗುತ್ತವೆ H ಪ್ಲಸ್ ಹೈಡ್ರೋನಿಯಂ ಅಯಾನ್ಗಳನ್ನು ರೂಪಿಸುತ್ತದೆ ಮತ್ತು ಆದ್ದರಿಂದ ಇದು ಹೆಚ್ಚಾಗಲು ಪ್ರಾರಂಭಿಸುತ್ತದೆ pH ಕಡಿಮೆಯಾಗಲು ಪ್ರಾರಂಭವಾಗುತ್ತದೆ ಪ್ರೋಟೀನ್ ಕರಗುವಿಕೆಯು pH ಅನ್ನು ಅವಲಂಬಿಸಿರುತ್ತದೆ ಏಕೆಂದರೆ ಪ್ರೋಟೀನ್ನ ಮೇಲಿನ ನೆಟ್ ಚಾರ್ಜ್ pH ಅನ್ನು ಅವಲಂಬಿಸಿರುತ್ತದೆ ಸರಿ ಪ್ರೋಟೀನ್ ಮೇಲಿನ ಶುಲ್ಕಗಳು ಇದು ಜ್ವಿಟಾರ್ ಅಯಾನಿಕ್ ಅಣು ಆದ್ದರಿಂದ ಇದು pH ಅವಲಂಬಿತವಾಗಿದೆ ಎಂದು ನಿಮಗೆ ತಿಳಿದಿದೆ ಮತ್ತು ವಿವಿಧ pH ಗಳಲ್ಲಿ ಪ್ರೋಟೀನ್ ಅಲ್ಲಿನ ನೆಟ್ ಚಾರ್ಜ್ ಪ್ರೋಟೀನ್ ಅನ್ನು ರೂಪಿಸುವ ಅಮೈನೋ ಆಮ್ಲಗಳ ಸ್ವಭಾವದಿಂದಾಗಿ ತುಂಬಾ ವಿಭಿನ್ನವಾಗಿರುತ್ತದೆ ಆದ್ದರಿಂದ ಹೈಡ್ರೆಷನ್ ಲೇಯರ್ನೊಂದಿಗೆ ಸಂವಹನ ನಡೆಸುವ ವಿಧಾನ ಪ್ರೋಟೀನ್ ನೀರಿನಲ್ಲಿ ಕರಗಿದರೆ ಅದರ ಸುತ್ತಲೂ ಹೈಡ್ರೆಷನ್ ಲೇಯರ್ ಇದೆ ಎಂದು ನಾವು ಹೇಳಿದ್ದೇವೆ ಆ ಹೈಡ್ರೆಷನ್ ಲೇಯರ್ನೊಂದಿಗಿನ ಪರಸ್ಪರ ಕ್ರಿಯೆಯು ಚಾರ್ಜ್ನೊಂದಿಗೆ ಬದಲಾಗುತ್ತದೆ pH ನೊಂದಿಗೆ ಬದಲಾಗುತ್ತದೆ ಸರಿ ಐಸೊಎಲೆಕ್ಟ್ರಿಕ್ pH ನಲ್ಲಿ ಐಸೊಎಲೆಕ್ಟ್ರಿಕ್ pH ಒಂದು pH ಆಗಿದ್ದು ಇದರಲ್ಲಿ ಯಾವುದೇ ನೆಟ್ ಚಾರ್ಜ್ ಇರುವುದಿಲ್ಲ ಪರಸ್ಪರ ಕ್ರಿಯೆಗಳು ತುಂಬಾ ಭಿನ್ನವಾಗಿರುತ್ತವೆ ಮತ್ತು ಆ ಸಮಯದಲ್ಲಿ ಪ್ರೋಟೀನ್ಗಳ ನಡುವಿನ ಪರಸ್ಪರ ಕ್ರಿಯೆಯು ಹೆಚ್ಚಾಗಬಹುದು ಆದ್ದರಿಂದ ಅವು ಪರಿಹಾರಗಳಿಂದ ಹೊರಬರುತ್ತವೆ ಅದರ ಸುತ್ತಲೂ ಹೆಚ್ಚು ಹೈಡ್ರೆಷನ್ ಲೇಯರ್ ಇಲ್ಲ ಆದ್ದರಿಂದ ಅವು ಸಲ್ಯೂಷನ್ನಿಂದ ಹೊರಗುಳಿಯುತ್ತವೆ ಅವುಗಳ ನಡುವಿನ ಪರಸ್ಪರ ಕ್ರಿಯೆಯಿಂದಾಗಿ ಅವು ಒಟ್ಟುಗೂಡುತ್ತವೆ ಮತ್ತು ಇದು ಮೂಲಭೂತವಾಗಿ ಏನಾಗುತ್ತದೆ ಪ್ರೋಟೀನ್ ಕನ್ಫಾರ್ಮೇಷನ್ pH ನೊಂದಿಗೆ ಬದಲಾಗಬಹುದು ಮತ್ತು ಇದು ಇನ್ನು ಮುಂದೆ ದ್ರಾವಣದಲ್ಲಿ ಇರುವಂತಿಲ್ಲ ಆದ್ದರಿಂದ ಕ್ಯಾಸೀನ್ ಅಣುಗಳು ಕ್ಯಾಸೀನ್ ಪ್ರೋಟೀನ್ ಅಣುಗಳು ತಮ್ಮ ಹೈಡ್ರೆಷನ್ ಲೇಯರ್ನೊಂದಿಗೆ ವಿಭಿನ್ನ ಪರಸ್ಪರ ಕ್ರಿಯೆಯನ್ನು ಹೊಂದಿವೆ pH ನಲ್ಲಿ ಒಂದು ಹಂತದಲ್ಲಿ ಅವರು ದ್ರಾವಣದಿಂದ ಹೊರಬಂದರು ಅವರು ಪರಸ್ಪರ ಸಂವಹನ ನಡೆಸಿದರು ಮತ್ತು ರೂಪುಗೊಂಡರು ಅವರು ಮೊಸರು ಮತ್ತು ಮೊಸರು ಹೇಗೆ ರೂಪುಗೊಳ್ಳುತ್ತದೆ ಸರಿ ಆದ್ದರಿಂದ ಇದು ನಾವು ಪ್ರಾರಂಭಿಸಿದ ನಮ್ಮ ಮೂಲ ಕಥೆಗಳಲ್ಲಿ ಒಂದಾಗಿದೆ ಆದ್ದರಿಂದ ನಾವು ಅಲ್ಲಿಗೆ ಮುಗಿಸೋಣ ಟೇಕ್ ಹೋಮ್ ಸಂದೇಶವು ನಾವು ಮೊದಲೇ ನೋಡಿದ ಸಂಗತಿಯಾಗಿದೆ 4 ಪ್ರಮುಖ ವಿಧದ ಬಯೋಮಾಲಿಕ್ಯೂಲ್ಗಳು ಅವುಗಳ ಬಯೋಮಾಲಿಕ್ಯೂಲ್ಗಳ ಸ್ವಭಾವವು ಒಂದು ನಿರ್ದಿಷ್ಟ ಪ್ರಮಾಣದ ಕಾರ್ಯವನ್ನು ನೀಡುತ್ತದೆ ಅವುಗಳನ್ನು ಒಟ್ಟುಗೂಡಿಸುವ ವಿಧಾನ ರಚನೆ ಅದರ ಪ್ರಮುಖ ಕಾರ್ಯವನ್ನು ನೀಡುತ್ತದೆ ಮತ್ತು ಹೀಗೆ ಸರಿ ಮತ್ತು ಸಹಜವಾಗಿ ನಾವು ಹೆಚ್ಚಿನ ಸಂಖ್ಯೆಯ ಸೂಕ್ಷ್ಮಾಣುಜೀವಿಗಳಿವೆ ಮತ್ತು ಅವುಗಳನ್ನು ಉತ್ತಮವಾಗಿ ಅರ್ಥಮಾಡಿಕೊಳ್ಳಲು ಅವುಗಳನ್ನು ಸಂಘಟಿಸಲು ಮಾರ್ಗಗಳಿವೆ ಎಂಬ ಅಂಶದೊಂದಿಗೆ ನಾವು ಪ್ರಾರಂಭಿಸಿದ್ದೇವೆ ಸರಿ ಆದ್ದರಿಂದ ಅದು ಬಯೋಮಾಲಿಕ್ಯೂಲ್ಗಳ ಮೇಲಿನ ಕಥೆ ಅದು ಬಯೋಮಾಲಿಕ್ಯೂಲ್ಗಳ ಮೇಲಿನ ಮಾಡ್ಯೂಲ್ ಮತ್ತು ನಾವು ಮುಂದೆ ಭೇಟಿಯಾದಾಗ ನಾವು ಇನ್ನೊಂದು ಅಂಶವನ್ನು ತೆಗೆದುಕೊಳ್ಳುತ್ತೇವೆ ಮತ್ತೆ ಸಿಗೋಣ